ಹಾಯ್ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಐ ಐ ಟಿ ಕಾನ್ಪುರದ ರವಿ ಚಂದ್ರನ್ ನಾನು ನಿಮಗೆ 8ನೇ ವಾರದ ಈ ಕೋರ್ಸ್ ನೀಡುತ್ತಿದ್ದೇನೆ ಇದು ಮಾಡ್ಯೂಲ್ 2 ಉಪನ್ಯಾಸ 44 ಕಳೆದ ವಾರ ನಾವು ಪ್ರಸ್ತುತಿ ಕೌಶಲ್ಯಗಳೊಂದಿಗೆ ಪ್ರಾರಂಭಿಸಿದೆವು ಮತ್ತು ನಿಮ್ಮ ಭಯವನ್ನು ಹೇಗೆ ಜಯಿಸಬೇಕು ಎಂದು ಹೇಳಿದ್ದೇನೆ ಸಾಕಷ್ಟು ಪ್ರಾಯೋಗಿಕ ಸಲಹೆಗಳನ್ನು ನೀಡಿದ್ದೇನೆ ಮತ್ತು ಈಗ ನೀವು ಆತ್ಮವಿಶ್ವಾಸದಿಂದಿರಲು ಅದನ್ನು ಬಳಸುತ್ತೀರಿ ಎಂದು ಭಾವಿಸುತ್ತೇನೆ ಒಮ್ಮೆ ನೀವು ಆತ್ಮವಿಶ್ವಾಸವನ್ನು ಗಳಿಸಿದ ನಂತರ ಮುಂದಿನ ಹಂತವೆಂದರೆ ಭಾಷಣಗಳನ್ನು ನೀಡುವುದು ಮತ್ತು ವೃತ್ತಿಪರರಾಗುವುದು ಈಗ ಈ ಮಾಡ್ಯೂಲ್ನಲ್ಲಿ ನೀವು ವೃತ್ತಿಪರ ಮೌಖಿಕ ಪ್ರಸ್ತುತಿಗಳನ್ನು ಹೇಗೆ ನೀಡಬಹುದು ಎಂಬುದನ್ನು ನಾವು ನೋಡುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ಏನು ಮಾಡಿದ್ದೇನೆ ಎಂಬುದರ ತ್ವರಿತ ವಿಮರ್ಶೆಯನ್ನು ತೆಗೆದುಕೊಳ್ಳೋಣ ಭಯವನ್ನು ಜಯಿಸಲು ಮತ್ತು ನೀವು ಹೇಗೆ ಧೈರ್ಯವನ್ನು ಬೆಳೆಸಿಕೊಳ್ಳಬಹುದು ಎಂಬುದರ ಮೇಲೆ ಗಮನ ಕೇಂದ್ರೀಕರಿಸಿದೆ ಯಾವುದೇ ಭಾಷೆಯನ್ನು ಲೆಕ್ಕಿಸದೆ ನೀವು ಹಿಂದಿ ಅಥವಾ ಇಂಗ್ಲಿಷ್ ಮಾತನಾಡುತ್ತಿರಲಿ ನೀವು ತಮಿಳು ಅಥವಾ ಬ್ರಿಟಿಷ್ ಇಂಗ್ಲಿಷ್ ಮಾತನಾಡುತ್ತಿರಲಿ ನೀವು ಮಾತನಾಡುವ ಭಾಷೆಯನ್ನು ಲೆಕ್ಕಿಸದೆ ಸಾರ್ವಜನಿಕವಾಗಿ ಮಾತನಾಡಲು ಭಯಪಡುವುದು ಮಾನವನ ಪ್ರವೃತ್ತಿಯಾಗಿದೆ ಎಂಬ ಅಂಶವನ್ನು ನಾನು ತೋರಿಸಿದೆ ಜನರು ಮೂಲಭೂತವಾಗಿ ಮೂರು ಪ್ರಾಥಮಿಕ ಉದ್ದೇಶಗಳಿಗಾಗಿ ಕಾರಣಗಳಿಗಾಗಿ ಭಯಪಡುತ್ತಾರೆ ಒಂದು ನಾನು ಸಾರ್ವಜನಿಕ ಅವಮಾನಕ್ಕೆ ಒಳಗಾಗುತ್ತೇನೆ ಎಂಬ ಭಯದಿಂದ ಮಾಡಿದ ಅವಮಾನ ಎರಡನೆಯದು ಪರಿಚಯವಿಲ್ಲದಿರುವುದು ನೀವು ಜನರೊಂದಿಗೆ ಮಾತನಾಡಲು ಪರಿಚಿತ ಸಂದರ್ಭಗಳಲ್ಲಿ ನಿಮಗೆ ತಿಳಿದಿರುವವರು ಆದರೆ ಅಪರಿಚಿತ ಸ್ಥಳಗಳಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಜನರೊಂದಿಗೆ ಮಾತನಾಡುವುದು ತದನಂತರ ಅನಿಶ್ಚಿತತೆಯ ಈ ಭಯ ಅನಿರೀಕ್ಷಿತವಾಗಿ ಏನಾದರೂ ಸಂಭವಿಸಬಹುದು ವಿಷಯಗಳು ತಪ್ಪಾಗಬಹುದು ಇದು ತರಬೇತಿ ಪಡೆದ ಅನುಭವಿ ಅನುಭವಿ ನಟರು ಮತ್ತು ವೃತ್ತಿಪರರಿಗೆ ಸಹ ಆತಂಕವನ್ನುಂಟು ಮಾಡುತ್ತದೆ ದುರಾದೃಷ್ಟ ಎಂದು ಕರೆಯಲ್ಪಡುವ ಏನಾದರೂ ಇರಬಹುದು ಮತ್ತು ಏನನ್ನಾದರೂ ಮಾಡಬಹುದು ಎಂಬ ಭಯ ಅದು ನನ್ನ ಪ್ರಸ್ತುತಿಯನ್ನು ಹಾಳು ಮಾಡುತ್ತದೆ ನಂತರ ಕಾರ್ಯಕ್ಷಮತೆಯ ವಿಷಯದಲ್ಲಿ ಪರಿಪೂರ್ಣತಾವಾದಿಗೆ ಈ ಸ್ವಲ್ಪ ಆತಂಕದ ಭಯವಿರುತ್ತದೆ ಆದರೆ ನೀವು ಕೆಲವು ಹಂತಗಳನ್ನು ಅನುಸರಿಸಿ ವೇದಿಕೆಗೆ ಹೋಗಿ ಆ ಹಂತಗಳನ್ನು ಅನುಸರಿಸಿದ ನಂತರ ಧೈರ್ಯದಿಂದ ಪ್ರದರ್ಶನ ನೀಡಲು ಪ್ರಾರಂಭಿಸಿದರೆ ಈ ವಿಷಯಗಳು ದೂರವಾಗುತ್ತವೆ ಮತ್ತು ಅದು ಕಣ್ಮರೆಯಾಗುತ್ತದೆ ಈಗ ಭಯವನ್ನು ಜಯಿಸಲು ನೀವು ಅನುಸರಿಸಬಹುದಾದ ಕ್ರಮಗಳು ಯಾವುವು ಮೊದಲ ಮತ್ತು ಅಗ್ರಗಣ್ಯವಾಗಿ ನೀವು ಆತ್ಮವಿಶ್ವಾಸದಿಂದಿರುವುದು ಮುಖ್ಯವಾಗಿದೆ ಆತ್ಮವಿಶ್ವಾಸದಿಂದಿರುವುದು ಮತ್ತು ಸಕಾರಾತ್ಮಕ ಸ್ವಯಂ ಚಿತ್ರಣವನ್ನು ಹೊಂದಿರುವುದು ಬಹಳ ಮುಖ್ಯ ಭಯದ ಬಗ್ಗೆ ಏನನ್ನಾದರೂ ಮಾಡಲು ದೃಢನಿಶ್ಚಯವಾಗಿರುವುದು ಮುಂದಿನ ಪ್ರಮುಖ ವಿಷಯವೆಂದರೆ ಪ್ರತಿ ದಿನ ನೀವು ನಿಮ್ಮ ಶಬ್ದಕೋಶವನ್ನು ಅಭಿವೃದ್ಧಿಪಡಿಸುತ್ತೀರಿ ನಿಮ್ಮ ಪ್ರಸ್ತುತಿಯ ವಿಧಾನವನ್ನು ಅಭಿವೃದ್ಧಿಪಡಿಸುತ್ತೀರಿ ಜನರನ್ನು ಗಮನಿಸುತ್ತೀರಿ ಸ್ವಯಂಪ್ರೇರಣೆಯಿಂದ ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುವಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ನೀವು ಇರಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಪ್ರತಿ ದಿನ ಸಣ್ಣ ಅನೌಪಚಾರಿಕ ಮಟ್ಟದಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭಿಸಿ ಮತ್ತು ನಂತರ ಈ ಹೋರಾಟ ಅಥವಾ ಹಾರಾಟದ ಪರಿಸ್ಥಿತಿಯು ನಿಮ್ಮ ಬಳಿಗೆ ಬರಲಿ ಮತ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿ ಸಾರ್ವಜನಿಕ ಭಾಷಣವನ್ನು ಎದುರಿಸಿ ಮತ್ತು ಈ ಆಂತರಿಕ ಶಕ್ತಿಯ ಅಡ್ರಿನಾಲಿನ್ ಅನ್ನು ನಿಮ್ಮಿಂದ ಹೊರಹಾಕಲು ಅವಕಾಶ ಮಾಡಿಕೊಡಿ ಭಾಷಣ ಮಾಡಲು ಅಗತ್ಯವಿರುವ ಯಾವುದೇ ಸಂಪನ್ಮೂಲಗಳು ನೀವು ಏನು ಮಾಡುತ್ತೀರಿ ಎಂಬುದರ ಬಗ್ಗೆ ಜನರು ನಿಜವಾಗಿಯೂ ಕಾಳಜಿ ವಹಿಸುವುದಿಲ್ಲ ಎಂದು ತಿಳಿದಿರುವುದು ನಿಮ್ಮ ಭಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅಂತೆಯೇ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಮತ್ತು ಅದನ್ನು ನಂಬುವುದು ನಿಮ್ಮ ಭಯವನ್ನು ಜಯಿಸುವಲ್ಲಿ ಮತ್ತೊಂದು ಪ್ರಮುಖ ಅಂಶವಾಗಿದೆ ಸಿದ್ಧತೆ ಮತ್ತು ಅಭ್ಯಾಸ ಇಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ ನೀವು ಅದನ್ನು ಮಾಡಬೇಕಾಗುತ್ತದೆ ಮತ್ತು ನೀವು ಸ್ಥಳವನ್ನು ತಲುಪಿದಾಗ ಮನಸ್ಸಿನ ಶಾಂತ ಚೌಕಟ್ಟನ್ನು ಇಟ್ಟುಕೊಳ್ಳಬೇಕು ಇದು ಭಾಷಣ ಮಾಡುವ ಮೊದಲು ಸಾಮಾನ್ಯ ವ್ಯಾಯಾಮ ಮಾಡಲು ಸಹಾಯ ಮಾಡುತ್ತದೆ ಅವು ನಿಮ್ಮ ನರಗಳನ್ನು ಬಹಳ ಶಾಂತವಾಗಿ ಮತ್ತು ನಿಯಂತ್ರಿತ ರೀತಿಯಲ್ಲಿ ಇಡುತ್ತವೆ ಮತ್ತು ಮುಂದಿನ ಪ್ರಮುಖ ವಿಷಯವೆಂದರೆ ಪ್ರೇಕ್ಷಕರ ಬಗ್ಗೆ ಸಹಾನುಭೂತಿ ಹೊಂದಿರುವುದು ಅವರ ಸಮಯವನ್ನು ಗೌರವಿಸುವುದು ಅವರ ಉಪಸ್ಥಿತಿಯನ್ನು ಅವರ ಜ್ಞಾನವನ್ನು ಸಹ ಗೌರವಿಸುವುದು ತಯಾರಿ ಮಾಡುವಾಗ ಬರಲಿರುವ ಪ್ರೇಕ್ಷಕರ ಬಗೆ ಅವರ ಸಂವೇದನೆ ಮತ್ತು ಬುದ್ಧಿವಂತಿಕೆಯ ಮಟ್ಟವನ್ನು ತಿಳಿದುಕೊಳ್ಳಬೇಕು ಅವರ ಸಮಯವನ್ನು ಗೌರವಿಸಿ ನೀವು ನೀರಸ ಭಾಷಣವನ್ನು ನೀಡುತ್ತೀರಿ ಎಂದು ಎಂದಿಗೂ ಯೋಚಿಸಬೇಡಿ ಸಾಧ್ಯವಾದಷ್ಟು ಆಸಕ್ತಿದಾಯಕವಾಗಿಸಿ ಮಾಹಿತಿಯುಕ್ತವಾಗಿಸಿ ಮತ್ತು ಪ್ರೇಕ್ಷಕರು ನಿಮ್ಮ ಭಾಷಣವನ್ನು ಎದುರುನೋಡಲು ಪ್ರಾರಂಭಿಸುತ್ತಾರೆ ಮತ್ತು ಒಟ್ಟಾರೆಯಾಗಿ ನೀವು ಭಾಷಣ ಮಾಡಲು ಹೋದಾಗ ಕೊನೆಯ ವಿಷಯ ಮತ್ತು ಮೊದಲ ವಿಷಯವೆಂದರೆ ವಿತರಣೆಯನ್ನು ದೃಶ್ಯೀಕರಿಸುವುದು ನಿಮ್ಮ ಮಾತಿನ ಕೊನೆಯಲ್ಲಿ ನೀವು ಚಪ್ಪಾಳೆ ಪಡೆಯುತ್ತೀರಿ ಎಂದು ಭಾವಿಸಿ ಏಕೆಂದರೆ ನೀವು ಚೆನ್ನಾಗಿ ಸಿದ್ಧರಾಗಿದ್ದೀರಿ ನೀವು ಚಪ್ಪಾಳೆ ಅವಕಾಶವನ್ನು ಪಡೆಯುತ್ತೀರಿ ಎಂದು ಭಾವಿಸಿ ಈ ವಿಷಯಗಳು ವಾಸ್ತವವಾಗಿ ನೀವು ಅಲ್ಲಿಗೆ ಹೋಗಿ ಅದನ್ನು ಆತ್ಮವಿಶ್ವಾಸದಿಂದ ತಲುಪಿಸುವಂತೆ ಮಾಡುತ್ತದೆ ಮತ್ತು ನೀವು ಈ ದೃಶ್ಯೀಕರಣದೊಂದಿಗೆ ಹೋದರೆ ಪ್ರೇಕ್ಷಕರಿಂದ ಯಾವುದೇ ಮೆಚ್ಚುಗೆಯನ್ನು ಪಡೆಯುತ್ತದೆ ಈಗ ಈ ಮಾಡ್ಯೂಲ್ನಲ್ಲಿ ನೀವು ನಿಜವಾಗಿಯೂ ಹೇಗೆ ವೃತ್ತಿಪರ ಸಾರ್ವಜನಿಕ ನಾಯಕರಾಗಬಹುದು ಎಂಬುದನ್ನು ನೋಡೋಣ ನಾನು ಸಂಕ್ಷಿಪ್ತವಾಗಿ ಏನು ಚರ್ಚಿಸಲಿದ್ದೇನೆ ಸ್ಥಳವನ್ನು ವೀಕ್ಷಿಸಿ ವೀಕ್ಷಕರನ್ನು ಸ್ವಾಗತಿಸಿ ನಿಮ್ಮ ವಿಷಯವನ್ನು ಕರಗತ ಮಾಡಿಕೊಳ್ಳಿ ಮನಸ್ಸನ್ನು ಶಾಂತಗೊಳಿಸಿ ಮಾತನಾಡುವುದನ್ನು ನೀವೇ ದೃಶ್ಯೀಕರಿಸಿಕೊಳ್ಳಿ ಇವುಗಳನ್ನು ವಿವರವಾಗಿ ನೋಡೋಣ ಈಗ ನೀವು ಸ್ಥಳಕ್ಕೆ ಹೋಗಿ ನಿಮ್ಮ ಭಾಷಣವನ್ನು ನೀಡುವ ಮೊದಲು ಈ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ ಜನರು ಗೆಲ್ಲುವ ನಾಯಕನನ್ನು ಬಯಸುತ್ತಾರೆ ನೀವು ಭಾಷಣ ಮಾಡಲು ಹೋದಾಗ ಅವರು ನಿಮ್ಮನ್ನು ನಾಯಕ ಎಂದು ಪರಿಗಣಿಸುತ್ತಾರೆ ಮತ್ತು ಅವರು ಅಲ್ಲಿ ಅನುಯಾಯಿಗಳಾಗಿ ಕುಳಿತಿದ್ದಾರೆ ಮತ್ತು ಯಾರಾದರೂ ನಿಮಗೆ ತೊಂದರೆದಾಯಕವಾದ ಪ್ರಶ್ನೆಯನ್ನು ಕೇಳುತ್ತಿದ್ದರೂ ಸಹ ಅವರು ತೊಂದರೆದಾಯಕವಾದ ಪ್ರಶ್ನೆಗೆ ಉತ್ತರಗಳನ್ನು ತಿಳಿದಿದ್ದರೂ ಸಹ ಅವರು ನಿಮಗೆ ಮೊದಲು ಉತ್ತರಿಸಲು ನಾಯಕರಾಗಿ ಬಹಳ ಮೆಚ್ಚುಗೆಯ ರೀತಿಯಲ್ಲಿ ಬಯಸುತ್ತಾರೆ ಕೆಲವರು ನೀವು ಉತ್ತರಿಸಲು ಹೆಣಗಾಡುತ್ತಿರುವುದನ್ನು ನೋಡಿದರೆ ಅವರು ಅದಕ್ಕೆ ಉತ್ತಮವಾಗಿ ಉತ್ತರಿಸಬಹುದೆಂದು ಭಾವಿಸಿದರೆ ಮಾತ್ರ ನಿಮ್ಮ ರಕ್ಷಣೆಗೆ ಬರುತ್ತಾರೆ ಏಕೆಂದರೆ ನೀವು ನಾಯಕರಾಗಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ನೀವು ಇದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಕಡಿಮೆ ಆತ್ಮಗೌರವ ಹೊಂದಿರುವ ವ್ಯಕ್ತಿಯೊಂದಿಗೆ ಅಲ್ಲಿಗೆ ಹೋಗಬೇಡಿ ಒಮ್ಮೆ ನೀವು ಹೋಗಿ ನಂತರ ಭಾಷಣ ಮಾಡಿದರೆ ನೀವೇ ನಾಯಕರು ನೀವು ಕ್ಷಮೆಯಾಚಿಸುವುದನ್ನು ತಪ್ಪಿಸಲು ಇದು ಮತ್ತೊಂದು ಕಾರಣವಾಗಿದೆ ಕ್ಷಮಿಸಿ ಕ್ಷಮಿಸಿ ನಾನು ಸಿದ್ಧವಾಗಿ ಬರಲಿಲ್ಲ ವಾಸ್ತವವಾಗಿ ನೀವು ಸಿದ್ಧರಾಗಿಲ್ಲದಿದ್ದರೆ ಭಾಷಣ ಮಾಡಬೇಡಿ ನೀವು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ ಮಾತ್ರ ಭಾಷಣ ಮಾಡಬೇಕು ಓಹ್ ಕ್ಷಮಿಸಿ ನನಗೆ ತಯಾರಿ ಮಾಡಲು ಸಾಧ್ಯವಾಗಲಿಲ್ಲ ನನಗೆ ಈ ಸಮಸ್ಯೆ ಇತ್ತು ಆ ಸಮಸ್ಯೆ ಇತ್ತು ಮತ್ತು ನನ್ನ ಹೊಟ್ಟೆಯಲ್ಲಿ ಕೆಲವು ಚಿಟ್ಟೆಗಳು ಹಾರುತ್ತಿರುವುದನ್ನು ನಾನು ಅನುಭವಿಸುತ್ತಿದ್ದೇನೆ ಎಂದು ಹೇಳೊದಾಗಲಿ ನೀವು ನರ್ವಸ್ ಆಗಿದ್ದೀರಿ ಎಂದು ಮತ್ತೊಮ್ಮೆ ಕ್ಷಮೆಯಾಚಿಸುತ್ತಿದ್ದೇನೆ ಎನ್ನಬಾರದು ನಿಮ್ಮ ಮುಂದೆ ನಿಲ್ಲಲು ತುಂಬಾ ಹೆದರಿಕೆಯಾಗುತ್ತಿದೆ ನೀವೆಲ್ಲರೂ ತುಂಬಾ ಶ್ರೇಷ್ಠ ವ್ಯಕ್ತಿಗಳು ನಾನು ನಿಮಗೆ ಹೇಳಿದ ಕಾರಣಕ್ಕಾಗಿ ಯಾವುದೇ ಕ್ಷಮೆಯಾಚಿಸಬೇಡಿ ನೀವು ಅವರ ಗಮನವನ್ನು ನೆನಪಿಸಿಕೊಳ್ಳದ ಹೊರತು ಅವರು ನಿಮ್ಮಲ್ಲಿ ಯಾವುದೇ ಆತಂಕವನ್ನು ಕಾಣುವುದಿಲ್ಲ ಕ್ಷಮೆಯಾಚಿಸುವುದು ಪ್ರಾರಂಭದಲ್ಲಿ ನಿಜವಾಗಿಯೂ ಕೆಟ್ಟದು ಅದನ್ನು ಮಾಡಬೇಡಿ ಅಂದರೆ ನೀವು ನಿಮ್ಮ ಮಾತಿನ ಮೇಲೆ ಗಮನ ಕೇಂದ್ರೀಕರಿಸಿದಾಗ ನಿಮ್ಮ ಸಂದೇಶದ ಮೇಲೆ ನೀವು ಏನು ನೀಡಲು ಹೊರಟಿದ್ದೀರಿ ವಿಷಯದ ಮೇಲೆ ಕೇಂದ್ರೀಕರಿಸಿ ಮಾಧ್ಯಮವಲ್ಲ ಅಂದರೆ ನೀವು ಏನನ್ನಾದರೂ ತಿಳಿಸಲು ಇಂಗ್ಲಿಷ್ ಭಾಷೆಯನ್ನು ಬಳಸುತ್ತಿದ್ದರೆ ನನ್ನ ಉಚ್ಚಾರಣೆ ತಪ್ಪಾದರೆ ಏನಾಗುತ್ತದೆ ಎಂಬುದರ ಬಗ್ಗೆ ಚಿಂತಿಸಬೇಡಿ ನಾನು ವ್ಯಾಕರಣದ ತಪ್ಪು ಮಾಡಿದರೆ ಏನಾಗುತ್ತದೆ ನಾನು ಫಲಕದ ಮೇಲೆ ಏನನ್ನಾದರೂ ಬರೆಯುವಾಗ ಕಾಗುಣಿತದ ತಪ್ಪು ಮಾಡಿದರೆ ಏನಾಗುತ್ತದೆ ವಿತರಣಾ ಸಮಯದಲ್ಲಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಏಕೆಂದರೆ ಪ್ರೇಕ್ಷಕರು ಸಹ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಅವರು ನಿಜವಾಗಿಯೂ ಕಾಳಜಿ ವಹಿಸುವುದಿಲ್ಲ ನೀವು ಅವರಿಗೆ ಏನು ಹೇಳಲಿದ್ದೀರಿ ಸಂದೇಶ ಏನು ನೀವು ಹೇಗೆ ತಿಳಿಸುತ್ತೀರಿ ಎಂಬುದು ಮುಖ್ಯ ಆದರೆ ನಂತರ ನೀವು ಸರಿಯಾದ ವಿಷಯವನ್ನು ತಿಳಿಸಲು ಕೆಲವು ತಪ್ಪು ಕಾರ್ಯವಿಧಾನಗಳನ್ನು ಬಳಸಿದರೂ ಜನರು ತಪ್ಪುಗಳನ್ನು ಕಡೆಗಣಿಸುತ್ತಾರೆ ಏಕೆಂದರೆ ನೀವು ಏನು ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ ಆದರೆ ಯಾವ ಸಂದೇಶವನ್ನು ರವಾನಿಸುತ್ತೀರಿ ಎಂಬುದರ ಬಗ್ಗೆ ಅವರು ನಿಜವಾಗಿಯೂ ಚಿಂತಿಸುತ್ತಾರೆ ನಾನು ಮೊದಲೇ ಹೇಳಿದಂತೆ ಇರುವ ಆತಂಕ ಅದನ್ನು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಯಿಸಲು ಪ್ರಯತ್ನಿಸಿ ಸ್ವಲ್ಪ ನರಮಂಡಲದ ಶಕ್ತಿಯು ಸಹಾಯಕವಾಗುತ್ತದೆ ಮತ್ತು ನಂತರ ಅನುಭವವನ್ನು ಪಡೆಯುತ್ತಲೇ ಇರುತ್ತದೆ ಒಮ್ಮೆ ನೀವು ಸಭಾಂಗಣಕ್ಕೆ ಹೋದಾಗ ಈಗ ಒಳ್ಳೆಯ ಪ್ರಸ್ತುತಿಯನ್ನು ಮಾಡುತ್ತೇನೆ ಮತ್ತು ನಾನು ಬರುತ್ತಲೇ ಇರುತ್ತೇನೆ ಎಂಬ ಭಾವನೆ ನಿಮಗೆ ಬರಬೇಕು ಇದು ಮೊದಲ ಮತ್ತು ಕೊನೆಯದಲ್ಲ ಇದು ಕೇವಲ ಆರಂಭವಷ್ಟೇ ಆ ದೃಷ್ಟಿಕೋನದೊಂದಿಗೆ ಹೋದರೆ ಮೊದಲು ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಸ್ಥಳವನ್ನು ವೀಕ್ಷಿಸಿ ನಾವು ನಿಜವಾಗಿಯೂ ಭಯಭೀತರಾಗಿರುವುದಕ್ಕೆ ಒಂದು ಕಾರಣವೆಂದರೆ ಪರಿಚಯವಿಲ್ಲದಿರುವುದು ಹೊಸ ಸ್ಥಳಗಳು ಹೊಸ ಪರಿಸರಗಳ ಬಗ್ಗೆ ನಮಗೆ ಭಯವಾಗುತ್ತದೆ ಯಾರೂ ಇಲ್ಲದಿದ್ದರೆ ವೇದಿಕೆಯ ಮೇಲೆ ನಿಂತುಕೊಳ್ಳಿ ಪೂರ್ವಾಭ್ಯಾಸವನ್ನು ನೀಡಿ ನೀವು ವೃತ್ತಿಪರ ನೃತ್ಯಗಾರರು ವೃತ್ತಿಪರ ನಟರನ್ನು ನೋಡಿರಬಹುದು ಅವರು ವೇದಿಕೆಯಲ್ಲಿ ಅಂತಿಮ ಪೂರ್ವಾಭ್ಯಾಸವನ್ನು ನಡೆಸುತ್ತಾರೆ ಏಕೆಂದರೆ ಅವರು ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ಳಲು ಬಯಸುತ್ತಾರೆ ಮತ್ತು ಯಾವುದೇ ತಪ್ಪು ಮಾಡಲು ಬಯಸುವುದಿಲ್ಲ ಪರಿಚಿತರಾಗಿರಿ ನಡೆಯುತ್ತೀರಿ ಚಲಿಸುತ್ತೀರಿ ನೀವೂ ಭಾಷಣ ಮಾಡುತ್ತೀರಿ ಆದ್ದರಿಂದ ಅದು ನಿಮಗೆ ಬಹಳ ಆತ್ಮವಿಶ್ವಾಸವನ್ನು ನೀಡುತ್ತದೆ ನೀವು ಮಾಡಬೇಕಾದ ಇನ್ನೊಂದು ವಿಷಯವೆಂದರೆ ಸಂದರ್ಶನದಲ್ಲಿರುವಂತೆ ನೀವು ಸಮಯಕ್ಕಿಂತ ಮೊದಲು ಮೆನುವಿಗೆ ಹೋಗಬೇಕು ನೀವು ಬಹಳ ಮುಂಚೆಯೇ ಹೋಗಬೇಕು ಪ್ರಸ್ತುತಿಗಳನ್ನು ಪರಿಶೀಲಿಸಿ ನೀವು ಯಾವ ರೀತಿಯ ಪ್ರಸ್ತುತಿಯನ್ನು ನೀಡಲಿದ್ದೀರಿ ಎಂಬುದನ್ನು ಪರಿಶೀಲಿಸಿ ಮೈಕ್ ಸಹ ಎಲ್ಲವೂ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಇಲ್ಲವೇ ಮತ್ತು ಪ್ರೇಕ್ಷಕರು ಬರಲು ಪ್ರಾರಂಭಿಸುವ ಮೊದಲೇ ಪರಿಶೀಲಿಸಿ ವೀಕ್ಷಕರನ್ನು ಸ್ವಾಗತಿಸಲು ಅಲ್ಲಿರಿ ಆದ್ದರಿಂದ ಪ್ರೇಕ್ಷಕರು ಆಗಮಿಸಿದಾಗ ನೀವು ಅವರನ್ನು ಸ್ವಾಗತಿಸಬಹುದು ನಗುತ್ತಿರಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ನೀವು ಕೇವಲ ಪ್ರವೇಶದ್ವಾರದಲ್ಲಿ ಅಥವಾ ಕೆಳಗೆ ಇರಬಹುದಾದರೆ ಭಾಷಣಕ್ಕೆ ಬರುವ ಕಾರಣಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಅವರನ್ನು ಹಲೋ ಎಂದು ಕೇಳಬಹುದು ನೀವು ಹೇಗಿದ್ದೀರಿ ನೀವು ಎಲ್ಲಿಂದ ಬರುತ್ತಿದ್ದೀರಿ ನೀವು ಬರಲು ಕಾರಣವೇನು ಈ ವಿಷಯಗಳು ಅವರು ನಿಮ್ಮೊಂದಿಗೆ ಪರಿಚಿತರಾಗುವಂತೆ ಮಾಡುತ್ತದೆ ಮತ್ತು ನೀವು ಭಾಷಣವನ್ನು ಪ್ರಾರಂಭಿಸುವ ಮೊದಲೇ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತವೆ ಅವರು ಈಗಾಗಲೇ ನಿಮ್ಮ ಭಾಷಣವನ್ನು ಸ್ವೀಕರಿಸಲು ಹೊಂದಿಕೊಳ್ಳುವ ಮತ್ತು ಮುಕ್ತ ಮನಸ್ಸಿನವರಾಗುತ್ತಿದ್ದಾರೆ ಆದ್ದರಿಂದ ಜನರು ಸ್ಥಳಕ್ಕೆ ಬರುವ ಮೊದಲೇ ವೀಕ್ಷಕರನ್ನು ಸ್ವಾಗತಿಸುವುದು ಮತ್ತು ಒಂದು ರೀತಿಯ ಆತಿಥೇಯರಾಗಿ ಇರುವುದು ಮುಖ್ಯವಾಗಿದೆ ನಾನು ಮೊದಲೇ ಹೇಳಿದಂತೆ ನಿಮ್ಮ ವಿಷಯವನ್ನು ಕರಗತ ಮಾಡಿಕೊಳ್ಳಿ ನಿಮ್ಮ ಭಾಷಣ ಅಥವಾ ಪ್ರಸ್ತುತಿಯನ್ನು ಸಾಧ್ಯವಾದಷ್ಟು ಬಾರಿ ಅಭ್ಯಾಸ ಮಾಡಿ ಅಲ್ಲಿ ಒಂದು ಬಹುರಾಷ್ಟ್ರೀಯ ಕಂಪನಿ ಇತ್ತು ಮತ್ತು ಮರುದಿನ ಬೆಳಿಗ್ಗೆ 10 ಗಂಟೆಗೆ ಸಂದರ್ಶನ ನಡೆಯಿತು ಹಿಂದಿನ ದಿನ ಅವರು ಸಂದರ್ಶನಕ್ಕೆ ಬರುವ ಎಲ್ಲಾ ಅಭ್ಯರ್ಥಿಗಳನ್ನು ಕರೆದರು ಮತ್ತು ನಂತರ ಅವರು ತಮ್ಮ ವಾರ್ಷಿಕ ವರದಿಯ ದೊಡ್ಡ ಪ್ರಮಾಣವನ್ನು ನೀಡಿದರು ನಂತರ ಅವರು ನೀವು ನಾಳೆ ಬರಬೇಕು ಮತ್ತು ನಂತರ ಇದರ ಆಧಾರದ ಮೇಲೆ ಪ್ರಸ್ತುತಿಯನ್ನು ನೀಡಬೇಕು ಮತ್ತು ನಂತರ ನೀವು ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಸಂಗತಿಗಳೊಂದಿಗೆ ಸಮಗ್ರವಾಗಿರಬೇಕು ಎಂದು ಹೇಳಿದರು ನಂತರ ಅವರು ನೀವು ಯಾವುದೇ ಪವರ್ ಪಾಯಿಂಟ್ ಅಥವಾ ಏನನ್ನೂ ಬಳಸಬಾರದು ಎಲ್ಲದರೊಂದಿಗೆ ಸಮಗ್ರವಾಗಿರಬೇಕು ಮತ್ತು ನೀವು ಬಂದು 15 ನಿಮಿಷಗಳ ಕಾಲ ಪ್ರಸ್ತುತಿಯನ್ನು ನೀಡಬೇಕು ಎಂದು ಹೇಳಿದರು ಈಗ ಸುಮಾರು 50 ಅಭ್ಯರ್ಥಿಗಳಿದ್ದರು ಮತ್ತು ನಂತರ ಸುಮಾರು 20 ಅಭ್ಯರ್ಥಿಗಳು ಹಾಜರಾಗಲಿಲ್ಲ ಏಕೆಂದರೆ ಅದನ್ನು ಓದಿದರೂ ಅವರಿಗೆ ನಿದ್ರೆ ಬರುತ್ತಿತ್ತು ಮತ್ತು ನಂತರ ಅವರು ಬೇಗ ಮಲಗುತ್ತಿದ್ದರು ಯಾರೋ ಅವರು ಧೂಮಪಾನ ಮಾಡುತ್ತಾರೆ ಮತ್ತು ನಂತರ ಅವರು ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಭಾವಿಸಿದ್ದರು ಆದರೆ ಸ್ವಲ್ಪ ಸಮಯದ ನಂತರ ಅವರು ನಿರಾಶೆಗೊಂಡರು ಕೆಲವು ಸಂಗತಿಗಳು ನೆನಪಿಟ್ಟುಕೊಳ್ಳಲು ಕಷ್ಟಕರವಾಗಿದ್ದವು ಅದನ್ನು ಬರೆಯದೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ನಾವು ಸ್ವಲ್ಪ ಮದ್ಯ ಕೆಲವು ಪಾನೀಯಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಯಾರೋ ಭಾವಿಸಿದರು ಮತ್ತು ನಾವು ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ನೆಲಕ್ಕುರುಳಿದರು ಮರುದಿನ ಬಂದ 30 ಜನರಲ್ಲಿ ಅವರೆಲ್ಲರನ್ನೂ ಏಕಕಾಲದಲ್ಲಿ ಅದನ್ನು ಮಾಡಲು ಕೇಳಲಾಯಿತು ಮತ್ತು ಅವರು ತಮ್ಮ ಎಲ್ಲಾ ಪ್ರಸ್ತುತಿಯನ್ನು ಪ್ರತ್ಯೇಕವಾಗಿ ರೆಕಾರ್ಡ್ ಮಾಡುತ್ತಿದ್ದರು ಮತ್ತು ಪ್ರತಿಯೊಬ್ಬರೂ ನೋಡುತ್ತಿದ್ದರು ನಂತರ ಬಾಸ್ ಒಟ್ಟಾರೆಯಾಗಿ ಅವರು ಅದನ್ನು ಹೇಗೆ ಮಾಡುತ್ತಿದ್ದಾರೆ ಎಂಬುದನ್ನು ನೋಡುತ್ತಿದ್ದರು ಅನೇಕ ಜನರು ವಿಫಲರಾದರು ಅವರು ವರದಿಯಲ್ಲಿ ಏನಿದೆ ಎಂಬುದರ ಎರಡು ಮೂರು ಪುಟಗಳನ್ನು ಮೀರಿ ಹೋಗಲು ಸಾಧ್ಯವಾಗಲಿಲ್ಲ ಅವರು ಅಂತಿಮವಾಗಿ ಆಯ್ಕೆ ಮಾಡಿದ ಒಬ್ಬರೇ ಅಭ್ಯರ್ಥಿಯಾಗಿದ್ದರು ಅವರು ಎಲ್ಲಾ ಪುಟಗಳನ್ನು ಮತ್ತು ಅವರು ಕೇಳಿದ ಯಾವುದೇ ಅಡ್ಡ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಯಿತು ಮತ್ತು ನಂತರ ಅವರು ಬಹಳ ಪ್ರಭಾವಶಾಲಿ ಪ್ರಸ್ತುತಿಯನ್ನು ನೀಡಿದರು ತದನಂತರ ಅವರು ವರದಿಯನ್ನು ನೋಡದೆ ಏನು ಕೇಳಿದರೂ ಅವರು ಅವರಿಗೆ ಉತ್ತರಿಸಲು ಸಾಧ್ಯವಾಯಿತು ಆದ್ದರಿಂದ ಇತರರಿಗೆ ಅದನ್ನು ಮಾಡಲು ಸಾಧ್ಯವಾಗದಿದ್ದಾಗ ಮತ್ತು ನೀಡಲಾದ ಸಮಯ ಒಂದೇ ಆಗಿದ್ದಾಗ ಅದು ಹೇಗೆ ಸಾಧ್ಯ ಎಂದು ಅವರು ಕೇಳಿದರು ಅವರು ಹೇಳಿದರು ಸರ್ ಅದೇ ಸಮಯವನ್ನು ನೀಡಲಾಗಿತ್ತು ಆದರೆ ನಂತರ ನಾನು ಇಡೀ ಸಮಯವನ್ನು ಬಳಸಿಕೊಂಡೆ ನೀವು ನನಗೆ ನೀಡಿದ ಸಮಯವನ್ನು ನಾನು ಓದಲು ಪ್ರಾರಂಭಿಸಿದೆ ನಾನು ಬಸ್ನಲ್ಲಿ ಹೋಗುತ್ತಿದ್ದಾಗ ನಾನು ಅದನ್ನು ಓದುತ್ತಿದ್ದೆ ನಾನು ತಿನ್ನುವಾಗ ಸಹ ನನ್ನ ಮನಸ್ಸು ಸಂಪೂರ್ಣವಾಗಿ ಇದರ ಮೇಲೆ ಕೇಂದ್ರೀಕೃತವಾಗಿತ್ತು ನಾನು ಸಾಕಷ್ಟು ನಿದ್ರೆ ಮಾಡಲಿಲ್ಲ ಏಕೆಂದರೆ ನಾನು ಈ ವಿಷಯವನ್ನು ಕಳೆದುಕೊಳ್ಳಲು ಬಯಸಲಿಲ್ಲ ನಾನು ಬಹುತೇಕ ಇಡೀ ರಾತ್ರಿ ಕುಳಿತುಕೊಂಡಿದ್ದೇನೆ ಮತ್ತು ನಡುವೆ ಸ್ವಲ್ಪ ನಿದ್ದೆ ಮಾಡಿದೆ ಮತ್ತು ನಂತರ ಬೆಳಿಗ್ಗೆ ನಾನು ಪರಿಷ್ಕರಿಸಿದೆ ನಾನು ಅಲ್ಲಿ ಕುಳಿತಿರುವಾಗಲೂ ಬರುವ ಮೊದಲು ಮತ್ತೆ ಪರಿಷ್ಕರಿಸಿದೆ ಮತ್ತು ಕರೆಗಾಗಿ ಕಾಯುತ್ತಿದ್ದ ನಾನು ಮತ್ತೆ ಇದನ್ನು ಪರಿಷ್ಕರಿಸುತ್ತಿದ್ದೇನೆ ಮತ್ತು ನಾನು ಒಂದೇ ಒಂದು ಅವಕಾಶವನ್ನೂ ಕಳೆದುಕೊಳ್ಳಲು ಬಯಸಲಿಲ್ಲ ಏಕೆಂದರೆ ನನಗೆ ಈ ಕೆಲಸವು ತುಂಬಾ ತೀವ್ರವಾಗಿ ಬೇಕಾಗಿದೆ ಮತ್ತು ನಾನು ತುಂಬಾ ಪ್ರಾಮಾಣಿಕವಾದ ಪ್ರಸ್ತುತಿಯನ್ನು ನೀಡಬಲ್ಲೆ ಎಂದು ನಿಮಗೆ ಸಾಬೀತುಪಡಿಸಲು ಬಯಸುತ್ತೇನೆ ನಿಮ್ಮ ವಿಷಯವನ್ನು ಕರಗತ ಮಾಡಿಕೊಳ್ಳುವುದು ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದುದನ್ನು ಮತ್ತು ಅಭ್ಯಾಸವನ್ನು ನಿಮಗೆ ನೀಡುತ್ತದೆ ನೀವು ಆಚರಣೆಯಲ್ಲಿಡುವ ಸಮಯವು ನೀವು ಪ್ರಾಮಾಣಿಕರೇ ಗಂಭೀರರೇ ಮತ್ತು ನೀವು ಪ್ರೇಕ್ಷಕರ ಸಮಯವನ್ನು ಪರಿಗಣಿಸಿದ್ದೀರಾ ನೀವು ಅವರನ್ನು ಮೌಲ್ಯೀಕರಿಸುತ್ತೀರಾ ಮತ್ತು ಗೌರವಿಸುತ್ತೀರಾ ಎಂಬುದನ್ನು ಅವರು ನಿಮ್ಮನ್ನು ಕಡೆಗಣಿಸುತ್ತಾರೆ ಅಥವಾ ನಿಮ್ಮನ್ನು ಉನ್ನತ ತಂಡದಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾರೆ ಎಂಬುದನ್ನು ನೇರವಾಗಿ ಪ್ರೇಕ್ಷಕರಿಗೆ ತಿಳಿಸುತ್ತದೆ ಈ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದರು ಅಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಅವರು ತುಂಬಾ ಸಂತೋಷಪಟ್ಟರು ಅಭ್ಯಾಸವನ್ನು ಸಂಪೂರ್ಣವಾಗಿ ತಯಾರಿ ನಡೆಸಿ ನಂತರ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒತ್ತಡವನ್ನು ತೊಡೆದುಹಾಕಲು ವ್ಯಾಯಾಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ನಾನು ಈ ಹಿಂದೆ ಹೇಳುತ್ತಿದ್ದಂತೆ ಆ ರೋವಿಂಗ್ ತಂತ್ರ ಉಸಿರಾಟದ ತಂತ್ರ ಆಳವಾದ ಉಸಿರಾಟವನ್ನು ಬಳಸಿ ನೀವು ಸಂಕೀರ್ಣವಾದವುಗಳನ್ನು ಮಾಡಬೇಕಾಗಿಲ್ಲದಿದ್ದರೂ ಸಹ ವಿಶೇಷವಾಗಿ ನೀವು ಕೋಣೆಯಲ್ಲಿ ಕುಳಿತು ಉಸಿರುಗಟ್ಟಿದರೆ ಮರದ ಕೆಳಗೆ ಸ್ವಲ್ಪ ನಡೆಯಿರಿ ಮತ್ತು ನಂತರ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಂತರ ಹಿಂತಿರುಗಿ ಅದು ಮತ್ತೊಮ್ಮೆ ನಿಮಗೆ ತುಂಬಾ ಶಾಂತವಾಗಿಸುತ್ತದೆ ಮತ್ತು ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ವಟಗುಟ್ಟುವಿಕೆಗೆ ಅವಕಾಶ ನೀಡಬೇಡಿ ನೀವು ದೃಶ್ಯೀಕರಿಸಿದರೆ ಮತ್ತು ನಾನು ಹೇಳಿದಂತೆ ನೀವು ಯಾರೂ ಕೇಳಿರದ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ಭಾಷಣವನ್ನು ನೀಡುತ್ತಿದ್ದೀರಿ ಎಂದು ದೃಶ್ಯೀಕರಿಸಿದರೆ ಮಾತನಾಡುವ ಯಶಸ್ಸನ್ನು ಸಾಧಿಸಬಹುದು ತದನಂತರ ಜನರು ವಿಜೇತ ನಾಯಕನನ್ನು ಬಯಸುತ್ತಾರೆ ಏಕೆಂದರೆ ನೀವು ಯಶಸ್ವಿಯಾಗುತ್ತಿದ್ದೀರಿ ಎಂದು ನೀವು ದೃಶ್ಯೀಕರಿಸಿದಾಗ ಭಾಷಣಕಾರರು ಯಶಸ್ವಿಯಾಗಬೇಕೆಂದು ಪ್ರೇಕ್ಷಕರು ಬಯಸುತ್ತಾರೆ ಪ್ರೇಕ್ಷಕರು ಸಹ ಚಪ್ಪಾಳೆ ಹೊಡೆಯಲು ಅಲ್ಲಿ ಕುಳಿತಿದ್ದಾರೆ ಅವರು ನಿಮ್ಮ ಭಾಷಣದ ಅತ್ಯುತ್ತಮ ಭಾಗಕ್ಕಾಗಿ ಕಾಯುತ್ತಿದ್ದಾರೆ ಮತ್ತು ನಿಮ್ಮನ್ನು ಪ್ರಶಂಸಿಸಲು ಬಯಸುತ್ತಾರೆ ನಿಮ್ಮನ್ನು ಟೀಕಿಸಲು ಅಲ್ಲಿ ಇಲ್ಲ ನೀವು ಸ್ಪೀಕರ್ ಮುನ್ನಡೆಸಬೇಕೆಂದು ಅತ್ಯುತ್ತಮ ಪ್ರಯತ್ನವನ್ನು ಮಾಡಬೇಕೆಂದು ಅವರು ಬಯಸುತ್ತಾರೆ ಅವರು ಸ್ಪೀಕರ್ ವೀಕ್ಷಕರನ್ನು ನಿಭಾಯಿಸಬೇಕೆಂದು ಅವರು ಬಯಸುತ್ತಾರೆ ಅದಕ್ಕಾಗಿಯೇ ನೀವು ಕ್ಷಮೆಯಾಚಿಸುವುದನ್ನು ತಪ್ಪಿಸಬೇಕು ನಿಮ್ಮ ಹೆದರಿಕೆಯನ್ನು ಎಂದಿಗೂ ಉಲ್ಲೇಖಿಸಬೇಡಿ ನಿಮ್ಮ ಸಂದೇಶದ ಮೇಲೆ ಕೇಂದ್ರೀಕರಿಸಿ ಆತಂಕಗಳನ್ನು ಪೋಷಿಸಬೇಡಿ ಆದರೆ ನಿಮ್ಮ ಸಂದೇಶದ ಮೇಲೆ ಕೇಂದ್ರೀಕರಿಸಿ ಮತ್ತು ನಂತರ ಹೆದರಿಕೆಯನ್ನು ಸಕಾರಾತ್ಮಕ ಶಕ್ತಿಯ ಹೆದರಿಕೆಯಾಗಿ ಪರಿವರ್ತಿಸಿ ಅದನ್ನು ಚೈತನ್ಯ ಮತ್ತು ಉತ್ಸಾಹವಾಗಿ ಪರಿವರ್ತಿಸಿ ಮತ್ತು ಅನುಭವವನ್ನು ಪಡೆಯಿರಿ ಈಗ ಒಮ್ಮೆ ನೀವು ಆತ್ಮವಿಶ್ವಾಸವನ್ನು ಗಳಿಸಿದ ನಂತರ ನೀವು ಏನು ಮಾಡಬೇಕು ಮತ್ತು ಸಾರ್ವಜನಿಕ ಭಾಷಣದ ಉದ್ದೇಶಗಳು ಯಾವುವು ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಏನು ಮಾಡಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ ಉದ್ದೇಶಗಳು ನಾಲ್ಕು ವಿಭಾಗಗಳಾಗಿವೆ ಒಂದು ಮನರಂಜನೆಗಾಗಿ ಅದು ಪ್ರೇಕ್ಷಕರನ್ನು ಆಕರ್ಷಿಸುವುದು ಅಥವಾ ಮನರಂಜಿಸುವುದು ಪ್ರೇಕ್ಷಕರು ಹಾಸ್ಯಗಳನ್ನು ಕೇಳಲು ಬಯಸುತ್ತಾರೆ ಪ್ರೇಕ್ಷಕರು ಕಥೆಗಳನ್ನು ಕೇಳಲು ಬಯಸುತ್ತಾರೆ ಪ್ರೇಕ್ಷಕರು ನಿರೂಪಣೆಯನ್ನು ಬಯಸುತ್ತಾರೆ ಪ್ರೇಕ್ಷಕರು ಕೇವಲ ಮನರಂಜನೆ ಬಯಸುತ್ತಾರೆ ನೀವು ಯಾವುದೇ ಸಂದೇಶವನ್ನು ನೀಡಬೇಕಾಗಿಲ್ಲ ಅವರು ಕೇವಲ ಒಳ್ಳೆಯ ಸಮಯವನ್ನು ಹೊಂದಲು ಬಯಸುತ್ತಾರೆ ಆದರೆ ಎರಡನೆಯ ಉದ್ದೇಶವೆಂದರೆ ಪ್ರೇಕ್ಷಕರಿಗೆ ಶಿಕ್ಷಣ ನೀಡುವುದು ಅವರು ಕೆಲವು ಮಾಹಿತಿಯನ್ನು ಪಡೆಯಲು ಬಯಸುತ್ತಾರೆ ನೀವು ಪ್ರೇಕ್ಷಕರಿಗೆ ಕಲಿಸುವ ಪಾತ್ರವನ್ನು ಹೊಂದಿದ್ದೀರಿ ಮತ್ತು ನೀವು ಅವರಿಗೆ ಏನನ್ನಾದರೂ ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಮತ್ತು ನಂತರ ಅವರು ಸಾರ್ವಜನಿಕ ಭಾಷಣದ ಮೂಲಕ ನಿಮ್ಮಿಂದ ಕಲಿಯಬಹುದು ಮುಂದಿನ ಉದ್ದೇಶವೆಂದರೆ ಕೆಲವೊಮ್ಮೆ ಪ್ರಚೋದಿಸುವುದು ನೀವು ಸಾರ್ವಜನಿಕ ಭಾಷಣವನ್ನು ಪ್ರೇಕ್ಷಕರನ್ನು ಉತ್ತೇಜಿಸಲು ಅಥವಾ ಮೆಚ್ಚಿಸಲು ಬಳಸಬಹುದು ಅಥವಾ ಯಾರೊಬ್ಬರ ವಿರುದ್ಧ ನಿಮ್ಮ ಪರವಾಗಿ ಏನನ್ನಾದರೂ ಮಾಡಲು ಅವರನ್ನು ಪ್ರಚೋದಿಸಬಹುದು ಆದ್ದರಿಂದ ನೀವು ಸಾರ್ವಜನಿಕ ಭಾಷಣದಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದರೆ ನೀವು ಷೇಕ್ಸ್ಪಿಯರ್ನ ಜೂಲಿಯಸ್ ಸೀಸರ್ ಅನ್ನು ವಿಶೇಷವಾಗಿ ಬ್ರೂಟಸ್ ಮತ್ತು ಆಂಟನಿ ಅವರ ಭಾಷಣಗಳನ್ನು ಓದಬೇಕು ಮತ್ತು ನಂತರ ಅವರು ತಮ್ಮ ಪರವಾಗಿ ಮತ್ತು ತಮ್ಮ ಶತ್ರುಗಳ ವಿರುದ್ಧ ಜನಸಂದಣಿಯನ್ನು ಪ್ರಚೋದಿಸಲು ಹೇಗೆ ಸಮರ್ಥರಾಗಿದ್ದಾರೆ ಎಂಬುದನ್ನು ನೀವು ನೋಡಬೇಕು ಮತ್ತು ನಂತರ ಅವರು ಸಾರ್ವಜನಿಕ ಭಾಷಣವನ್ನು ಅತ್ಯಂತ ಶಕ್ತಿಯುತ ಸಾಧನವಾಗಿ ಬಳಸಲು ಸಾಧ್ಯವಾಗುತ್ತದೆ ತದನಂತರ ಅದು ಪ್ರಚೋದಿಸುವುದು ಮಾತ್ರವಲ್ಲ ಪ್ರೇಕ್ಷಕರನ್ನು ಮನವೊಲಿಸಲು ಅಥವಾ ಮನವೊಲಿಸಲು ಪ್ರಭಾವ ಬೀರುವುದು ನೀವು ಸಕಾರಾತ್ಮಕವಾಗಿ ಪ್ರಭಾವ ಬೀರಬಹುದು ನಕಾರಾತ್ಮಕವಾಗಿ ಪ್ರಭಾವಿಸಬಹುದು ಉದಾಹರಣೆಗೆ ಅವರು ನಕಾರಾತ್ಮಕವಾಗಿ ಪ್ರಭಾವ ಬೀರುವ ಜನರನ್ನು ಮಾರ್ಕೆಟಿಂಗ್ ಮಾಡುವುದು ಅವರು ಸ್ವಲ್ಪ ಸಮಯದ ನಂತರ ಉತ್ಪನ್ನವನ್ನು ಖರೀದಿಸಬಹುದು ಆದರೆ ನೀವು ಜನರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಬಹುದು ಉದಾಹರಣೆಗೆ ನಾನು ಶಿಕ್ಷಣ ನೀಡಲು ಪ್ರಯತ್ನಿಸುತ್ತಿದ್ದೇನೆ ನಾನು ಕೆಲವೊಮ್ಮೆ ಪ್ರಚೋದಿಸಲು ಪ್ರಯತ್ನಿಸುತ್ತಿದ್ದೇನೆ ನಾನು ನಿಮಗೆ ಹಾಸ್ಯ ಕಥೆಗಳನ್ನು ನೀಡುತ್ತಿದ್ದೇನೆ ಮತ್ತು ನಾನು ಪ್ರಭಾವ ಬೀರಲು ಮನವರಿಕೆ ಮಾಡಲು ಮತ್ತು ನಾನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ಈ ಉದ್ದೇಶಗಳನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಅವುಗಳನ್ನು ನಿಮ್ಮ ಭಾಷಣದಲ್ಲಿ ಬಳಸಲು ಪ್ರಯತ್ನಿಸಿ ಇದು ಕೇವಲ ಮನರಂಜನೆಯಷ್ಟೇ ಅಲ್ಲ ಒಂದಕ್ಕಿಂತ ಇನ್ನೊಂದರ ಬೆಲೆಯಲ್ಲ ಅವರು ಕನಿಷ್ಠ ಕೆಲವು ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಮತ್ತು ನಿಮ್ಮ ಭಾಷಣವನ್ನು ಮೂರು ಅಥವಾ ನಾಲ್ಕು ಮುಖ್ಯ ಅಂಶಗಳ ಸುತ್ತಲೂ ನೀವು ಹೇಗೆ ರಚಿಸುತ್ತೀರಿ ಎಂದು ಪ್ರೇಕ್ಷಕರು ಭಾವಿಸುತ್ತಾರೆ ವಾಸ್ತವವಾಗಿ ನೀವು ಪದಗುಚ್ಛಗಳು ಅಥವಾ ಕೀವರ್ಡ್ಗಳ ವಿಷಯದಲ್ಲಿ ಮುಖ್ಯ ಅಂಶಗಳನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಕೆಲವು ಉಪಾಖ್ಯಾನಗಳಿಂದ ಪ್ರೇಕ್ಷಕರನ್ನು ಆಸಕ್ತರಾಗಿರಿಸಿಕೊಳ್ಳುತ್ತೀರಿ ಆದ್ದರಿಂದ ಸಣ್ಣ ಕಥೆಗಳನ್ನು ಬಳಸಿ ಮತ್ತು ನಂತರ ನೀವು ನಿಮ್ಮ ಮುಖ್ಯ ಅಂಶಗಳನ್ನು ಒಂದೇ ಸ್ಲೈಡ್ನಲ್ಲಿ ವಾಕ್ಯದಲ್ಲಿ ಸಂಕ್ಷಿಪ್ತಗೊಳಿಸಬೇಕಾದರೆ ನೀವು ಅದನ್ನು ಹೇಗೆ ಮಾಡುತ್ತೀರಿ ಮುಂದಿನ ಉಪನ್ಯಾಸದ ಮೊದಲ ಸ್ಲೈಡ್ನಲ್ಲಿ ನಾನು ಹಿಂದಿನ ಸಂಪೂರ್ಣ ಉಪನ್ಯಾಸವನ್ನು ಸಂಕ್ಷಿಪ್ತವಾಗಿ ಹೇಳುತ್ತಿದ್ದೇನೆ ಎಂದು ನೀವು ಗಮನಿಸಿರಬಹುದು ನೀವು ಸಂಕ್ಷಿಪ್ತಗೊಳಿಸಿದಾಗ ಅದು ಪ್ರೇಕ್ಷಕರಿಗೆ ಮುಖ್ಯ ಅಂಶಗಳನ್ನು ನೆನಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನೀವು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಸಣ್ಣ ಭಾಷಣವನ್ನು ನೀಡಿದಾಗ ನಿಮ್ಮ ಭಾಷಣದಲ್ಲಿ ಪ್ರೇಕ್ಷಕರಿಗೆ ಆಸಕ್ತಿಯನ್ನುಂಟು ಮಾಡುತ್ತದೆ ಮತ್ತು ನೀವು ಬಲವಾದ ಸಕಾರಾತ್ಮಕವಾಗಿ ಕೊನೆಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ನನ್ನ ಉಪನ್ಯಾಸವನ್ನು ಮತ್ತೊಮ್ಮೆ ಗಮನಿಸಿದರೆ ನಾನು ಯಾವಾಗಲೂ ಸಕಾರಾತ್ಮಕ ಟಿಪ್ಪಣಿಯೊಂದಿಗೆ ಕೊನೆಗೊಳಿಸುತ್ತೇನೆ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ನಾನು ಯಾವಾಗಲೂ ಒಂದು ರೀತಿಯ ಸಕಾರಾತ್ಮಕ ಚಿಂತನೆಯೊಂದಿಗೆ ಕೊನೆಗೊಳ್ಳುತ್ತೇನೆ ಆದ್ದರಿಂದ ನೀವು ಪ್ರೇರಿತರಾಗಿ ಉಳಿಯುತ್ತೀರಿ ಏಕೆಂದರೆ ನೀವು ಪ್ರೇಕ್ಷಕರನ್ನು ಪ್ರೇರಿತ ಭಾವನೆಯೊಂದಿಗೆ ಬಿಡುವುದು ಮುಖ್ಯವಾಗಿದೆ ನಿಮ್ಮ ಉಪನ್ಯಾಸವನ್ನು ಕೇಳಿದ ನಂತರ ಅವರು ನಿಮ್ಮ ಉಪನ್ಯಾಸಕ್ಕೆ ಮರಳಲು ಪ್ರೇರೇಪಿತರಾಗಿದ್ದಾರೆ ನೀವು ಪ್ರಸ್ತುತಿಯನ್ನು ಮಾಡಲು ಹೋದಾಗ ನೀವು ಏನು ಮಾಡಬೇಕು ಎಂಬುದನ್ನು ಆ ರೀತಿಯಲ್ಲಿ ನಿಮ್ಮ ಭಾಷಣವನ್ನು ರಚಿಸಿ ಇದು ಡೇಲ್ ಕಾರ್ನೆಗೀ ಅವರು ಸಾರ್ವಜನಿಕ ಭಾಷಣದ ಕುರಿತಾದ ತಮ್ಮ ಪ್ರಸಿದ್ಧ ಪುಸ್ತಕದಲ್ಲಿ ಹೇಳಿದ ಅತ್ಯಂತ ಸರಳವಾದ ವಿಷಯವಾಗಿದೆ ಮತ್ತು ಇದು ಮೊದಲನೆಯ ಸೂತ್ರವಾದ ಮಂತ್ರವಾಗಿದೆ ನೀವು ಪ್ರೇಕ್ಷಕರಿಗೆ ಏನು ಹೇಳಲಿದ್ದೀರಿ ಎಂದು ತಿಳಿಸಿ ಆದ್ದರಿಂದ ನೀವು ಭಾಷಣವನ್ನು ಪ್ರಾರಂಭಿಸುವ ಮೊದಲು ಅವರಿಗೆ ಸಂಕ್ಷಿಪ್ತವಾಗಿ ಹೇಳಿ ಇದನ್ನೇ ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ ಅಥವಾ ನಾನು ಚರ್ಚಿಸಲಿರುವ ಮೂರು ಅಂಶಗಳು ಇವು ನಂತರ ನೀವು ಏನು ಹೇಳಲು ಹೊರಟಿದ್ದೀರಿ ಎಂಬುದನ್ನು ವಿವರಿಸಿ ಉದಾಹರಣೆಗಳೊಂದಿಗೆ ಉಪಾಖ್ಯಾನಗಳೊಂದಿಗೆ ಕಥೆಗಳೊಂದಿಗೆ ನೀವು ಅವರಿಗೆ ಹೇಳುವ ಸಂದೇಶಗಳೊಂದಿಗೆ ಅದರ ಕೊನೆಯಲ್ಲಿ ನೀವು ಅವರಿಗೆ ಏನು ಹೇಳಿದ್ದೀರಿ ಎಂದು ಹೇಳಿ ಅಂದರೆ ನೀವು ಹೇಳಿದ್ದನ್ನು ಮತ್ತೆ ಸಂಕ್ಷಿಪ್ತಗೊಳಿಸಿ ಆರಂಭದಲ್ಲಿ ನೀವು ಅವುಗಳನ್ನು ಸಿದ್ಧಪಡಿಸುತ್ತೀರಿ ಮತ್ತು ಮಧ್ಯದಲ್ಲಿ ನೀವು ವಿವರಿಸುತ್ತೀರಿ ಕೊನೆಯಲ್ಲಿ ನೀವು ಏನು ಹೇಳಲು ಬಯಸುತ್ತೀರಿ ಎಂಬುದನ್ನು ವಿವರಿಸುತ್ತೀರಿ ಪ್ರಾರಂಭಿಸುವಾಗ ಅವರು ನಿಮ್ಮ ಮಾತನ್ನು ನೆನಪಿಸಿಕೊಳ್ಳುತ್ತಾರೆ ನೀವು ಅದನ್ನು ಹೇಗೆ ಬಲವಾಗಿ ಪ್ರಾರಂಭಿಸುತ್ತೀರಿ ಮತ್ತು ನಂತರ ನೀವು ಬಲವಾಗಿ ಮುಗಿಸಬೇಕು ನೀವು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಬಹುದು ಕೆಲವೊಮ್ಮೆ ನೀವು ಕೇಳಬಹುದಾದ ಬಹಳ ವಿವಾದಾತ್ಮಕ ಪ್ರಶ್ನೆಯನ್ನು ನೀವು ಕಥೆಯೊಂದಿಗೆ ಪ್ರಾರಂಭಿಸಬಹುದು ನೀವು ಉದ್ಧರಣದೊಂದಿಗೆ ಪ್ರಾರಂಭಿಸಬಹುದು ಅಥವಾ ನೀವು ಚಕಿತಗೊಳಿಸುವ ಹೇಳಿಕೆಯನ್ನು ಬಳಸಬಹುದು ನೀವು ಏನನ್ನಾದರೂ ಕೇಳಬಹುದು ಮುಂದಿನ ಐದು ವರ್ಷಗಳಲ್ಲಿ ಜಗತ್ತು ಕೊನೆಗೊಳ್ಳಲಿದ್ದರೆ ನೀವು ಏನು ಮಾಡುತ್ತೀರಿ ಆದ್ದರಿಂದ ಪ್ರತಿಯೊಬ್ಬರೂ ದಿಗ್ಭ್ರಮೆಗೊಂಡಾಗ ನೀವು ಹೀಗೆ ಹೇಳುತ್ತೀರಿ ಆದ್ದರಿಂದ ನೀವು ಇದನ್ನು ಬಳಸಲು ಪ್ರಾರಂಭಿಸಿದರೆ ಈ ವಿಪತ್ತು ಸಂಭವಿಸುತ್ತದೆ ನಂತರ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಿ ಮತ್ತು ನಂತರ ನೀವು ನಿಮ್ಮ ಮಾತನ್ನು ಪ್ರಾರಂಭಿಸಿ ನೀವು ಬಲವಾಗಿ ಪ್ರಾರಂಭಿಸಬಹುದು ನೀವು ಪ್ರಾರಂಭದಲ್ಲಿ ಬಲವಾಗಿ ಮುಗಿಸಲು ಪ್ರಯತ್ನಿಸಬೇಕು ಪ್ರೇಕ್ಷಕರಿಗೆ ವಿಷಯದ ಪ್ರಸ್ತುತತೆಯನ್ನು ಸ್ಥಾಪಿಸಲು ಪ್ರಯತ್ನಿಸಿ ಇದರರ್ಥ ನೀವು ಏನು ಮಾತನಾಡಲು ಹೊರಟಿದ್ದೀರೋ ಅದು ಪ್ರೇಕ್ಷಕರಿಗೆ ಅವರು ಏಕೆ ಇದ್ದಾರೆ ಮತ್ತು ನೀವು ಅದನ್ನು ಪ್ರೇಕ್ಷಕರಿಗೆ ಹೇಗೆ ಸಂಬಂಧಿಸಬಹುದು ಎಂಬುದನ್ನು ತಿಳಿಸಬೇಕು ನೀವು ಅವರನ್ನು ಗೊಂದಲಗೊಳಿಸುತ್ತೀರಿ ಮತ್ತು ನಂತರ ಅವರ ಕುತೂಹಲವನ್ನು ಸೃಷ್ಟಿಸುತ್ತೀರಿ ಪ್ರಾರಂಭದಲ್ಲಿಯೇ ನೀವು ಅವರನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ನೀವಿಬ್ಬರೂ ಒಟ್ಟಿಗೆ ಇದ್ದೀರಿ ಎಂಬ ಬಾಂಧವ್ಯವನ್ನು ಸ್ಥಾಪಿಸುವ ಸಂಬಂಧವನ್ನು ರಚಿಸಿ ಅದು ನಿಮಗೆ ಹೆಚ್ಚು ಆರಾಮದಾಯಕ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಈಗ ನೀವು ಮೊದಲ ಅಂಶವನ್ನು ಹೇಳುವಾಗ ಸ್ಪಷ್ಟವಾದ ಭಾಷೆಯನ್ನು ಬಳಸಿ ಯಾವುದೇ ಅಸ್ಪಷ್ಟತೆ ಇರಬಾರದು ಉಚ್ಚಾರಣೆಯಲ್ಲಿ ಯಾವುದೇ ದೋಷ ಇರಬಾರದು ನೀವು ತಪ್ಪು ಮಾಡಿದರೆ ಅದನ್ನು ಮತ್ತೆ ಪುನರಾವರ್ತಿಸಿ ಆದರೆ ನೀವು ಮಾಡುವ ಮೊದಲ ಹೇಳಿಕೆಯು ಅವರಿಗೆ ಬಹಳ ಸ್ಪಷ್ಟವಾಗಿರಬೇಕು ನಿಮ್ಮ ಅಂಶವನ್ನು ಬೆಂಬಲಿಸಲು ಮೌಖಿಕ ಮತ್ತು ದೃಶ್ಯ ಎರಡೂ ಪುರಾವೆಗಳನ್ನು ಬಳಸಿ ನೀವು ಕೇವಲ ಹೇಳಬೇಕಾಗಿಲ್ಲ ಆದರೆ ನೀವು ಪವರ್ ಪಾಯಿಂಟ್ ಬಳಕೆಯ ಚಿತ್ರಗಳನ್ನು ಬಳಸಬಹುದಾದಂತೆ ಗ್ರಾಫ್ಗಳನ್ನು ಬಳಸಿ ಮೌಖಿಕವಲ್ಲದ ಸಂವಹನವನ್ನು ಬಳಸಿ ಮತ್ತು ನಂತರ ನೀವು ವಿವರಿಸಲು ಪ್ರಯತ್ನಿಸಿದಾಗಲೆಲ್ಲಾ ಒಂದು ಘಟನೆ ಅಥವಾ ದಂತಕಥೆಯೊಂದಿಗೆ ವಿಷಯವನ್ನು ವರ್ಧಿಸಿ ಅದನ್ನು ಕೆಲವು ರೀತಿಯ ನಿರೂಪಣೆಗಳೊಂದಿಗೆ ಸಂಬಂಧಿಸಲು ಪ್ರಯತ್ನಿಸಿ ನಾನು ನಿಮಗೆ ಹೇಳಿದ ಕಥೆಗಳು ಇಲ್ಲಿಯವರೆಗೆ ನಿಮಗೆ ನೆನಪಿರುವವು ಮತ್ತು ನೀವು ಪರಿಕಲ್ಪನೆಗೆ ಬಹಳ ಬೇಗ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಪ್ರತಿಕ್ರಿಯೆಯನ್ನು ನೀಡಿದ್ದೀರಿ ಎಂದು ನಿಮ್ಮಲ್ಲಿ ಹೆಚ್ಚಿನವರು ನನಗೆ ಹೇಳಿದ್ದಾರೆ ನಿಮ್ಮ ಮುಂದಿನ ಹಂತಕ್ಕೆ ತಾರ್ಕಿಕ ಪರಿವರ್ತನೆ ಅಭಿವೃದ್ಧಿಪಡಿಸಲು ಸಣ್ಣ ಉಪಾಖ್ಯಾನಗಳನ್ನು ನೀಡಲು ಪ್ರಯತ್ನಿಸಿ ಒಂದು ಕಲ್ಪನೆಯಿಂದ ಇನ್ನೊಂದಕ್ಕೆ ಜಿಗಿಯಬೇಡಿ ಸಂಯೋಜಕಗಳನ್ನು ಬಳಸಿ ನಾನು ಐದು ವಸ್ತುಗಳ ಬಗ್ಗೆ ಮಾತನಾಡಲಿದ್ದೇನೆ ಎಂದು ನೀವು ಹೇಳಬಹುದು ಮತ್ತು ನಂತರ ನೀವು ಒಂದು ಎರಡು ಮೂರು ನಾಲ್ಕು ಐದು ಎಂದು ಹೇಳಬಹುದು ಇದಕ್ಕೆ ವಿರುದ್ಧವಾಗಿದ್ದರೆ ಮತ್ತೆ ಸಂಯೋಜಕಗಳನ್ನು ಬಳಸಿ ಆದರೆ ಅದೇನೇ ಇದ್ದರೂ ಪ್ರೇಕ್ಷಕರಿಗೆ ತಾರ್ಕಿಕ ಪರಿವರ್ತನೆಯನ್ನು ನೀಡಿ ಮತ್ತು ನಂತರ ಅವರು ಈ ಹಂತದಿಂದ ಇನ್ನೊಂದಕ್ಕೆ ಹೋಗುತ್ತಿದ್ದಾರೆ ಎಂದು ಅವರು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಈ ಅಂಶವು ವಿರೋಧಿಸುತ್ತದೆ ಏಕೆಂದರೆ ಅವರು ಅದೇನೇ ಇದ್ದರೂ ಹೇಳುತ್ತಿದ್ದಾರೆ ಅವರು ವಿರೋಧಾತ್ಮಕ ದೃಷ್ಟಿಕೋನವನ್ನು ತರುತ್ತಿದ್ದಾರೆ ಮತ್ತು ನೀವು ಹೆಚ್ಚಿನ ಅಂಶಗಳನ್ನು ಸೇರಿಸುತ್ತಿದ್ದರೆ ನೀವು ಹೆಚ್ಚುವರಿಯಾಗಿ ಹೇಳುತ್ತೀರಿ ಎಂದು ಅವರಿಗೆ ತಿಳಿದಿದೆ ಸುಸಂಬದ್ಧತೆಯನ್ನು ನೀಡಿ ಓಹ್ ಅವರು ಏನನ್ನಾದರೂ ಹೇಳಲು ಪ್ರಾರಂಭಿಸಿದ್ದಾರೆ ಎಂಬ ಭಾವನೆ ಅವರಿಗೆ ಬರದಿರಲಿ ಅದರ ಕೊನೆಯಲ್ಲಿ ಅದು ಎಲ್ಲಾ ಶಬ್ದದಂತೆ ಚದುರಿಹೋಗಿತ್ತು ಆದರೆ ನಂತರ ಏನೂ ಅರ್ಥವಾಗಲಿಲ್ಲ ಸಂಕ್ಷಿಪ್ತಗೊಳಿಸಿ ನಿಮ್ಮ ತೀರ್ಮಾನವನ್ನು ತಿಳಿಸಿ ಮತ್ತು ಅದನ್ನು ನಿಮ್ಮ ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಿದಾಗ ನೀವು ಅದನ್ನು ಹೇಗೆ ಮುಚ್ಚುತ್ತೀರಿ ಆದ್ದರಿಂದ ಮೊದಲ ಬಾರಿಗೆ ನೀವು ಇದನ್ನು ಏಕೆ ಪ್ರಾರಂಭಿಸಿದ್ದೀರಿ ಅಥವಾ ನೀವು ಅದನ್ನು ಸಕಾರಾತ್ಮಕ ಚಿಂತನೆಯೊಂದಿಗೆ ಮತ್ತೆ ಬಿಡಬಹುದು ಮತ್ತು ಅದರ ಬಗ್ಗೆ ಯೋಚಿಸುವಂತೆ ಮಾಡಿ ನಂತರ ದೈನಂದಿನ ಜೀವನದಲ್ಲಿ ಈ ಚಟುವಟಿಕೆಯೊಂದಿಗೆ ಮುಂದುವರಿಯುವುದು ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ಅವರಿಗೆ ತೋರಿಸುವ ಮೂಲಕ ನೀವು ಅದನ್ನು ಪ್ರೇಕ್ಷಕರಿಗೆ ಪ್ರಸ್ತುತಪಡಿಸಬಹುದು ನಾನು ಈಗ ಈ ಅಧಿವೇಶನದ ಬಗ್ಗೆ ಒಂದು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸುತ್ತೇನೆ ಇದು ಚಲನಚಿತ್ರಗಳಲ್ಲಿ ಈ ಸೂಪರ್ಮ್ಯಾನ್ ಸರಣಿಯನ್ನು ಮೊದಲು ಪ್ರದರ್ಶಿಸಿದ ನಟ ಕ್ರಿಸ್ಟೋಫರ್ ರೀವ್ ಅವರದು ಮತ್ತು ನಂತರ ನಿಮ್ಮನ್ನು ಅತ್ಯಂತ ಪ್ರಭಾವಶಾಲಿ ಸಾರ್ವಜನಿಕ ಭಾಷಣಕಾರರಾಗಿ ನಿರ್ಮಿಸಿಕೊಳ್ಳುವ ದೃಷ್ಟಿಯಿಂದ ಇದು ನಿಮಗೆ ಪ್ರಸ್ತುತವಾಗಿದೆ ಅವರು ಏನು ಹೇಳುತ್ತಾರೆಂದು ನೋಡಿ ನಮ್ಮ ಅನೇಕ ಕನಸುಗಳು ಮೊದಲಿಗೆ ಅಸಾಧ್ಯವೆಂದು ತೋರುತ್ತದೆ ಆದ್ದರಿಂದ ಸಾವಿರಾರು ಜನರ ಮುಂದೆ ಭಾಷಣ ಮಾಡುವ ಕನಸು ಕೂಡ ಮೊದಲಿಗೆ ಅಸಾಧ್ಯವಾಗುತ್ತದೆ ಅದು ಸಾಧ್ಯವಿಲ್ಲ ಎಂದು ನೀವು ಹೆದರುತ್ತೀರಿ ಮತ್ತು ನಂತರ ನಾನು ಮಾಡಬಹುದೆಂದು ನೀವು ಕಲ್ಪಿಸಿಕೊಂಡಾಗ ನಾನು ಮೂರು ನಿಮಿಷಗಳ ಮಾತಿನೊಂದಿಗೆ ಪ್ರಾರಂಭಿಸುತ್ತೇನೆ ನಾನು ಏನನ್ನಾದರೂ ಕುರಿತು ಕೇವಲ ಒಂದು ನಿಮಿಷ ತ್ವರಿತವಾಗಿ ಮಾತನಾಡುತ್ತೇನೆ ಆಗ ಅವರು ಅಸಂಭವವೆಂದು ತೋರುತ್ತದೆ ನಂಬಲಾಗದದು ಸ್ವಲ್ಪಮಟ್ಟಿಗೆ ಸಾಧ್ಯವಿದೆ ಆದರೆ ಸಂಪೂರ್ಣವಾಗಿ ಅಸಾಧ್ಯವಲ್ಲ ಮತ್ತು ಒಮ್ಮೆ ನೀವು ಅದನ್ನು ಮಾಡಲು ಪ್ರಾರಂಭಿಸಿದರೆ ಮತ್ತು ನಂತರ ಅದನ್ನು ದೃಶ್ಯೀಕರಿಸಿದರೆ ಮತ್ತು ನಂತರ ನಾವು ಇಚ್ಛೆಯನ್ನು ಕರೆದಾಗ ನೀವು ಇಚ್ಛಾಶಕ್ತಿಯನ್ನು ಬಳಸುವಾಗ ನೀವು ನಿರ್ಧರಿಸಿದಾಗ ನಾನು ಇದನ್ನು ಮಾಡಲಿದ್ದೇನೆ ನೀವು ನಿಮ್ಮ ಅಸ್ತಿತ್ವದಲ್ಲಿರುವ ಚಿಂತನೆಯ ಅಚ್ಚನ್ನು ಸ್ವಲ್ಪಮಟ್ಟಿಗೆ ಮುರಿಯಲು ನಿಮ್ಮನ್ನು ತಳ್ಳಿದಾಗ ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಸ್ವಂತ ನಡವಳಿಕೆಯನ್ನು ಪ್ರಶ್ನಿಸಲು ಪ್ರಯತ್ನಿಸಿ ಮತ್ತು ಅವರು ಶೀಘ್ರದಲ್ಲೇ ಅನಿವಾರ್ಯವಾಗುತ್ತಾರೆ ಆದ್ದರಿಂದ ಅನಿವಾರ್ಯವಾಗಿ ಅದು ಸಂಭವಿಸುತ್ತದೆ ನೀವು ಸಾರ್ವಜನಿಕ ಭಾಷಣಕಾರರಾಗುತ್ತೀರಿ ಎಂದು ನೀವು ನಿರ್ಧರಿಸಿದಾಗ ಮತ್ತು ನಂತರ ನೀವು ಸಂಕಲ್ಪವನ್ನು ನಿರ್ಧರಿಸುತ್ತೀರಿ ಮತ್ತು ನಿಮ್ಮ ಭಯ ಅಭ್ಯಾಸವನ್ನು ಜಯಿಸಿ ಒಂದರ ನಂತರ ಒಂದರಂತೆ ಪ್ರಸ್ತುತಿಯನ್ನು ನೀಡಿದರೆ ಅದು ನಿಮಗೆ ಸ್ವಾಭಾವಿಕ ಸಂಗತಿಯಾಗುತ್ತದೆ ಆ ಚಿಂತನೆಯೊಂದಿಗೆ ನಾನು ನಿಮಗೆ ಅತ್ಯಂತ ಶಕ್ತಿಶಾಲಿ ಸಾರ್ವಜನಿಕ ಭಾಷಣಕಾರರಾಗಲು ಶುಭಾಶಯಗಳನ್ನು ಕೋರುತ್ತೇನೆ ಮುಂದಿನ ಉಪನ್ಯಾಸದಲ್ಲಿ ನಾನು ನೀವು ಈ ಪ್ರಸ್ತುತಿಯನ್ನು ನೀಡಲು ಹೋಗುವಾಗ ನೀವು ಯಾವ ರೀತಿಯ ದೇಹಭಾಷೆಯನ್ನು ಹೊಂದಿರಬೇಕು ಎಂಬುದರ ಮೇಲೆ ಕೇಂದ್ರೀಕರಿಸಲಿದ್ದೇನೆ ಅದು ಮತ್ತೆ ಅಷ್ಟೇ ಮುಖ್ಯವಾಗಿದೆ ಮತ್ತು ನಂತರ ನೀವು ಆ ಆಲೋಚನೆಯೊಂದಿಗೆ ಯಶಸ್ವಿ ಸಾರ್ವಜನಿಕ ಭಾಷಣಕಾರರಾಗುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ ಈ ವೀಡಿಯೋವನ್ನು ಅತ್ಯುತ್ತಮವಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೋಡುತ್ತೇವೆ ಧನ್ಯವಾದಗಳು